ಕರೆಂಟ್ ಸಾಂದ್ರತೆಗಳಿಂದ ವೆಕ್ಟರ್ ಸಂಭಾವ್ಯತೆ 1 ಕಳೆದ ಕೆಲವು ಉಪನ್ಯಾಸಗಳಲ್ಲಿ ನಾವು ಆಯಸ್ಕಾಂತೀಯ ಕ್ಷೇತ್ರದ ವೆಕ್ಟರ್ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದನ್ನು ನಾನು A r ನಿಂದ ಸೂಚಿಸುತ್ತೇನೆ A ಯ ಕರ್ಲ್ B ಹಿಂದಿನ ಉಪನ್ಯಾಸದಲ್ಲಿ ನಾವು ಕಂಡುಕೊಂಡದ್ದೇನೆಂದರೆ A ಅನ್ನು ಮ್ಯೂ 0 ಓವರ್ 4 ಪೈ ಏಕೀಕರಣ ಓವರ್ ಪರಿಮಾಣ ಎಂದು ವ್ಯಕ್ತಪಡಿಸಬಹುದು ಕರೆಂಟ್ ಸಾಂದ್ರತೆ j ಅಟ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಓವರ್ ವಾಲ್ಯೂಮ್ ಮತ್ತು A ಗೆ ಕಾರಣವಾಗುವ ವಿಭಿನ್ನ ಪ್ರಸ್ತುತ ವಿತರಣೆಗಳಿಗಾಗಿ ನಾವು ಒಂದೆರಡು ಉದಾಹರಣೆಗಳನ್ನು ಪರಿಹರಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾನು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅದು ಚಾರ್ಜ್ ಸ್ಪಿಯರ್ ಅಥವಾ ಚಾರ್ಜ್ ಶೆಲ್ನ ಉದಾಹರಣೆಯನ್ನು ಹೋಲುತ್ತದೆ ಚಾರ್ಜ್ ಶೆಲ್ ನಂತೆಯೇ ಮತ್ತು ನಾನು ಈ ಲಂಬ ಅಕ್ಷವನ್ನು ಸಿಗ್ಮಾ ದೊಂದಿಗೆ z ಅಕ್ಷವಾಗಿ ತೆಗೆದುಕೊಳ್ಳುತ್ತೇನೆ ಮೇಲ್ಮೈ ಚಾರ್ಜ್ ಸಿಗ್ಮಾ ಥೀಟಾ ಎಂಬುದು ಥೀಟಾ ದ ಸಿಗ್ಮಾ 0 ಕೊಸೈನ್ ಗೆ ಸಮನಾಗಿರುತ್ತದೆ ಇದನ್ನು ನೆನಪಿಸಿಕೊಳ್ಳಿ ಇದು ಶೆಲ್ ನೊಳಗಿನ ವಿದ್ಯುತ್ ಕ್ಷೇತ್ರವನ್ನು ಮೈನಸ್ ಸಿಗ್ಮಾ 0 ಓವರ್ 3 ಎಪ್ಸಿಲಾನ್ 0 ಸ್ಥಿರ ವಿದ್ಯುತ್ ಕ್ಷೇತ್ರ ಮತ್ತು ಹೊರಗಡೆ ನೀಡುತ್ತದೆ ಇದು ದ್ವಿಧ್ರುವಿ ಕ್ಷೇತ್ರದಂತೆಯೇ ಇತ್ತು ದ್ವಿಧ್ರುವಿ ಕ್ಷಣ p ಯೊಂದಿಗೆ ಅದು ಹೊರಬರುತ್ತದೆ ಈಗ ನಾನು ಗೋಳವನ್ನು ತೆಗೆದುಕೊಂಡರೆ ಕಾಂತಕ್ಷೇತ್ರದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗುತ್ತದೆ ಆದ್ದರಿಂದ ಕಾಂತಕ್ಷೇತ್ರಕ್ಕೆ ಇದೇ ರೀತಿಯ ಪರಿಸ್ಥಿತಿ ಉಂಟಾಗುತ್ತದೆ ನಾನು ಗೋಳವನ್ನು ತೆಗೆದುಕೊಂಡರೆ ಬದಲಾಗಿ ಶೆಲ್ ಮತ್ತು ಅದರ ಮೇಲೆ ನಾನು ಮೇಲ್ಮೈ ಕರೆಂಟ್ ಸಾಂದ್ರತೆ ಕೆ ಅನ್ನು ಹೊಂದಿದ್ದೇನೆ ಅದು K ಸೈನ್ ಫೈ ದಿಕ್ಕಿನಲ್ಲಿ ಥೀಟಾ ನಾನು ಈ ಕರೆಂಟ್ ಅನ್ನು ಇಲ್ಲಿ ಕೆಂಪು ಬಣ್ಣದಿಂದ ತೋರಿಸುತ್ತೇನೆ ಅದು ಎಲ್ಲೆಡೆ ಕರೆಂಟ್ ಆಗಿದೆ ಇದು ಮೇಲ್ಮೈಯಲ್ಲಿ ಮಾತ್ರ ಅದು ಫೈ ದಿಕ್ಕಿನಲ್ಲಿ ಹರಿಯುತ್ತಿದೆ ನಾನು ಈ ಗೋಳಾಕಾರದ ಧ್ರುವೀಯ ನಿರ್ದೇಶಾಂಕಗಳನ್ನು ಬಳಸಿದರೆ ⃗KKsinθϕ ಕರೆಂಟ್ ಕೆಲವು ಕೋನೀಯ ವೇಗದೊಂದಿಗೆ ತಿರುಗುವ ಚಾರ್ಜ್ಡ್ ಶೆಲ್ನಿಂದ ಉದ್ಭವಿಸಬಹುದು ಅಥವಾ ನಾವು ನಂತರ ನೋಡುತ್ತೇವೆ ಇದು ಕಾಂತೀಯ ಗೋಳಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೇಲ್ಮೈಯಲ್ಲಿ ಮಾತ್ರ ಆದ್ದರಿಂದ ಈ ರೇಖೆಯ ಮೂಲಕ ಹಾದುಹೋಗುವ ಒಂದು ನಿರ್ದಿಷ್ಟ ಹಂತದಲ್ಲಿ ಪ್ರವಾಹ ಎಷ್ಟು ಎಂದು ನಾನು ಕೇಳಿದರೆ ಈ ಉದ್ದವು R d ಥೀಟಾ ಆಗಿರುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಈ ಸಣ್ಣ R d ಥೀಟಾ ಮೂಲಕ ಪ್ರವಾಹವು ಫೈ ದಿಕ್ಕಿನಲ್ಲಿ K ಸೈನ್ ಥೀಟಾ ಬಾರಿ R d ಥೀಟಾ ಆಗಿರುತ್ತದೆ ಯಾವುದೇ ಸಂದರ್ಭದಲ್ಲಿ ಇದಕ್ಕಾಗಿ ವೆಕ್ಟರ್ ಸಾಮರ್ಥ್ಯವನ್ನು ಈಗ ನಾನು ಲೆಕ್ಕಹಾಕಲು ಬಯಸುತ್ತೇನೆ Rdθ ವ್ಯಾಖ್ಯಾನದಂತೆ ವೆಕ್ಟರ್ ಸಂಭಾವ್ಯ A r ಮ್ಯೂ 0 ಓವರ್ 4 ಪೈ ಏಕೀಕರಣ j r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d v ಪ್ರೈಮ್ ಇದಕ್ಕಾಗಿ ನಾನು ಸೀಮಿತವಾಗಿರುವುದರಿಂದ ನಾನು ಇದನ್ನು j ಎಂದು ಬರೆಯಬಹುದು ಮೇಲ್ಮೈ ಇದು K ಸೈನ್ ಥೀಟಾ ಡೆಲ್ಟಾ r ಮೈನಸ್ r ಆಗಿರುತ್ತದೆ ಅಲ್ಲಿ ನೀವು ಈಗಾಗಲೇ ಫೈ ದಿಕ್ಕಿನಲ್ಲಿ ನೋಡಿದಂತೆ R ಈ ಗೋಳದ ತ್ರಿಜ್ಯವಾಗಿದೆ ಆದ್ದರಿಂದ ನಾನು ಈ ಅವಿಭಾಜ್ಯವನ್ನು ತ್ವರಿತವಾಗಿ ಮೇಲ್ಮೈ ಅವಿಭಾಜ್ಯಕ್ಕೆ ಬದಲಾಯಿಸುತ್ತೇನೆ ಮತ್ತು ಇದನ್ನು A r 4 ಪೈ ಇಂಟಿಗ್ರಲ್ K ಸೈನ್ ಥೀಟಾ ಕ್ಕಿಂತ ಮ್ಯೂ 0 ಎಂದು ಸಮನಾಗಿ ಬರೆಯುತ್ತೇನೆ ಫೈ ದಿಕ್ಕಿನಲ್ಲಿ ಇದು ಸೈನ್ ಥೀಟಾ ಅವಿಭಾಜ್ಯವಾಗಿರಬೇಕು ಫೈ ಅವಿಭಾಜ್ಯ ದಿಕ್ಕಿನಲ್ಲಿ r ಮೈನಸ್ ವೆಕ್ಟರ್ R d s ಪ್ರೈಮ್ನಿಂದ ಭಾಗಿಸಲಾಗಿದೆ ಅಲ್ಲಿ ವೆಕ್ಟರ್ r ಮೇಲ್ಮೈಯಲ್ಲಿ ವೆಕ್ಟರ್ ಅನ್ನು ಸೂಚಿಸುತ್ತದೆ ವೆಕ್ಟರ್ r ಮೇಲ್ಮೈಯಲ್ಲಿರುವ ವೆಕ್ಟರ್ ಅನ್ನು ಸೂಚಿಸುತ್ತದೆ ಆರ್ ಪಾಯಿಂಟ್ ಅಲ್ಲಿ ನಾನು ವೆಕ್ಟರ್ ಸಂಭಾವ್ಯತೆಯನ್ನು ಲೆಕ್ಕ ಹಾಕುತ್ತಿದ್ದೇನೆ ಮತ್ತು K ಸೈನ್ ಥೀಟಾ ಅವಿಭಾಜ್ಯ ನನಗೆ ಮೇಲ್ಮೈ ಕರೆಂಟ್ ನ ಪ್ರಮಾಣವನ್ನು ನೀಡುತ್ತದೆ ಮತ್ತು ಫೈ ಪ್ರೈಮ್ ಫೈ ಯುನಿಟ್ ವೆಕ್ಟರ್ ಪ್ರೈಮ್ ಅದರ ದಿಕ್ಕು ಮತ್ತು ಇದನ್ನು ಲೆಕ್ಕಹಾಕಲು ನಾವು ಬಯಸುತ್ತೇವೆ ನಾನು ಇದನ್ನು ವಿಸ್ತರಿಸಿದರೆ ನಾನು ಮ್ಯೂ 0 ಓವರ್ 4 ಪೈ ಅನ್ನು ಪಡೆದಿದ್ದೇನೆ K ಒಳಗೆ ಬರುತ್ತದೆ ನಾನು ಸೈನ್ ಥೀಟಾ ಪ್ರೈಮ್ ಅನ್ನು ಹೊಂದಿದ್ದೇನೆ ಫೈ ಪ್ರೈಮ್ ನಾನು x ದಿಕ್ಕಿನಲ್ಲಿ ಮೈನಸ್ ಸೈನ್ ಫೈ ಪ್ರೈಮ್ ಪ್ಲಸ್ y ದಿಕ್ಕಿನಲ್ಲಿ ಕೊಸೈನ್ ಫೈ ಪ್ರೈಮ್ ಎಂದು r ಮೈನಸ್ ವೆಕ್ಟರ್ R d s ಪ್ರೈಮ್ ನಿಂದ ಭಾಗಿಸಲಾಗಿದೆ ಅಲ್ಲಿ d s ಪ್ರೈಮ್ ಈಗ ಇದೆ ಈ ಗೋಳದ ಮೇಲೆ ಅದನ್ನು ಮತ್ತೆ ತೋರಿಸೋಣ d s ಪ್ರೈಮ್ ಗೋಳದ ಮೇಲೆ ಮೇಲ್ಮೈ ವಿಸ್ತೀರ್ಣ ಈ ವೆಕ್ಟರ್ R ಮತ್ತು ನಾನು ಕೆಲವು ವೆಕ್ಟರ್ R ನಲ್ಲಿ ವೆಕ್ಟರ್ ಸಾಮರ್ಥ್ಯವನ್ನು ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ ಇದು ಮ್ಯೂ 0 K ಓವರ್ 4 ಪೈ ಏಕೀಕರಣ ಸೈನ್ ಥೀಟಾ ಪ್ರೈಮ್ ಸೈನ್ ಫೈ ಪ್ರೈಮ್ ಓವರ್ r ಮೈನಸ್ R d s ಪ್ರೈಮ್ ಮೈನಸ್ x ದಿಕ್ಕಿನಲ್ಲಿ ಪ್ಲಸ್ ಮ್ಯೂ 0 K ಓವರ್ 4 ಪೈ ಇಂಟಿಗ್ರೇಷನ್ ಸೈನ್ ಥೀಟಾ ಪ್ರೈಮ್ ಕೊಸೈನ್ ಫೈ ಪ್ರೈಮ್ ಓವರ್ r ಮೈನಸ್ R d s y ದಿಕ್ಕಿನಲ್ಲಿ ಅವಿಭಾಜ್ಯ ನಾನು ಬರೆದ ಈ ವೆಕ್ಟರ್ ಕ್ಯಾಪಿಟಲ್ R ವೆಕ್ಟರ್ R ಏನೂ ಅಲ್ಲ ಆದರೆ R ಸ್ಥಿರವಾಗಿದೆ ಸೈನ್ ಥೀಟಾ ಪ್ರೈಮ್ ಕೊಸೈನ್ ಫೈ ಪ್ರೈಮ್ x ದಿಕ್ಕಿನಲ್ಲಿ ಪ್ಲಸ್ r ಸೈನ್ ಥೀಟಾ ಪ್ರೈಮ್ ಸೈನ್ ಫೈ ಪ್ರೈಮ್ y ದಿಕ್ಕಿನಲ್ಲಿ ಮತ್ತು r ಕೊಸೈನ್ ಥೀಟಾ ಪ್ರೈಮ್ z ದಿಕ್ಕಿನಲ್ಲಿ ನಾನು ಇದನ್ನು ಏಕೆ ಬರೆಯುತ್ತಿದ್ದೇನೆಂದರೆ ಈ R ಔಟ್ ಈ ಥೀಟಾ ಪ್ರೈಮ್ ಮತ್ತು ಫೈ ಪ್ರೈಮ್ ಏಕೀಕರಣ ಅಸ್ಥಿರಗಳನ್ನು ಒಳಗೊಂಡಿದೆ ಎಂದು ನಾನು ಒತ್ತಿ ಹೇಳಲು ಬಯಸುತ್ತೇನೆ ನಾವು d s ಅವಿಭಾಜ್ಯವನ್ನೂ ಬರೆಯೋಣ D s ಪ್ರೈಮ್ ಎಂದರೇನು D s ಪ್ರೈಮ್ R ಸ್ಕ್ವೇರ್ ಸೈನ್ ಥೀಟಾ ಪ್ರೈಮ್ d ಥೀಟಾ ಪ್ರೈಮ್ d ಫೈ ಪ್ರೈಮ್ ಆದ್ದರಿಂದ ಇದು ಈ ಗೋಳಾಕಾರದ ಮೇಲ್ಮೈಯಲ್ಲಿನ ಏಕೀಕರಣವಾಗಿದೆ ಈಗ ಈ ಅವಿಭಾಜ್ಯವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನೀವು ಆಶ್ಚರ್ಯ ಪಡಬೇಕು d sR2sinθd θdϕ ಆದ್ದರಿಂದ ನಾನು ಇದನ್ನು ಮತ್ತೊಮ್ಮೆ ಬರೆಯುತ್ತೇನೆ ಮತ್ತು ಮೊದಲು ನಿಮಗೆ ಉತ್ತರವನ್ನು ನೀಡುತ್ತೇನೆ ಏಕೆಂದರೆ ಇದೀಗ ನಾನು ವೆಕ್ಟರ್ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇನೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಸ್ಥಾಯೀವಿದ್ಯುತ್ತಿನ ಸಾದೃಶ್ಯವನ್ನು ಬಳಸಿಕೊಂಡು ಈ ಸಾಮರ್ಥ್ಯಗಳನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಇದೀಗ ನನ್ನ ಬಳಿ ಇದೆ ನನ್ನ ಬಳಿ A r ಮ್ಯೂ 0 K ಓವರ್ 4 ಪೈ ಏಕೀಕರಣ ಸೈನ್ ಥೀಟಾ ಪ್ರೈಮ್ ಸೈನ್ ಫೈ ಪ್ರೈಮ್ ಓವರ್ r ಮೈನಸ್ R ಅಲ್ಲಿ ಈ r ಕ್ಯಾಪಿಟಲ್ R ವೆಕ್ಟರ್ d s ಪ್ರೈಮ್ ಮೈನಸ್ x ಅನ್ನು ಒಳಗೊಂಡಿದೆ ಈ R ಕ್ಯಾಪಿಟಲ್ ಥೀಟಾ ಪ್ರೈಮ್ ಮತ್ತು ಫೈ ಪ್ರೈಮ್ ಮ್ಯೂ 0 K ಓವರ್ 4 ಪೈ ಇಂಟಿಗ್ರೇಷನ್ ಸೈನ್ ಥೀಟಾ ಪ್ರೈಮ್ ಕೊಸೈನ್ ಫೈ ಪ್ರೈಮ್ cosine phi rime ಓವರ್ r ಮೈನಸ್ R d s ಪ್ರೈಮ್ y ದಿಕ್ಕಿನಲ್ಲಿ ಒಳಗೊಂಡಿದೆ ಈ ಅವಿಭಾಜ್ಯಗಳು ಏನೆಂದು ನಾನು ನಿಮಗೆ ಬೇಗನೆ ಹೇಳುತ್ತೇನೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾನು ಅವುಗಳನ್ನು ವಿವರಿಸುತ್ತೇನೆ ಈ ಅವಿಭಾಜ್ಯ ಸೈನ್ ಥೀಟಾ ಪ್ರೈಮ್ ಸೈನ್ ಫೈ ಪ್ರೈಮ್ ಓವರ್ r ಮೈನಸ್ ಕ್ಯಾಪಿಟಲ್ R ಸ್ಪಷ್ಟವಾಗಿ ತೋರಿಸಲು ಬರೆಯುತ್ತೇನೆ ಈ ಕ್ಯಾಪಿಟಲ್ R ಥೀಟಾ ಪ್ರೈಮ್ ಮತ್ತು ಫೈ ಪ್ರೈಮ್ ನ ಒಂದು ಕಾರ್ಯವಾಗಿದೆ d s ಪ್ರೈಮ್ 4 ಪೈ ಬೈ 3 R ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಸೈನ್ ಫೈ r R ಗಿಂತ ದೊಡ್ಡದಾಗಿದೆ ಅಥವಾ R ಗೆ ಸಮನಾಗಿದೆ ಅಲ್ಲಿ ಥೀಟಾ ಮತ್ತು ಫೈ r ವೆಕ್ಟರ್ ಗೆ ಮತ್ತು ಇದು 4 ಪೈ ಬೈ 3 ಕ್ಕೆ ಸಮನಾಗಿರುತ್ತದೆ r ಸೈನ್ ಥೀಟಾ ಸೈನ್ ಫೈ r R ಗಿಂತ ಕಡಿಮೆ ನೀವು R ಗೆ ಸಮಾನವಾದ ಸಣ್ಣ r ಅನ್ನು ನೋಡಬಹುದು ಇವೆರಡೂ ಹೊಂದಿಕೆಯಾಗುತ್ತವೆ ಅಂತೆಯೇ ನಾನು r ಮೈನಸ್ R ಗಿಂತ ಸೈನ್ ಥೀಟಾ ಪ್ರೈಮ್ ಕೊಸೈನ್ ಫೈ ಪ್ರೈಮ್ನ ಏಕೀಕರಣವನ್ನು ನೋಡಿದರೆ ಮತ್ತೆ ಕ್ಯಾಪಿಟಲ್ R ಎಂಬುದು ಥೀಟಾ ಪ್ರೈಮ್ ನ ಕಾರ್ಯವಾಗಿದೆ ಮತ್ತು ಫೈ ಪ್ರೈಮ್ 4 ಪೈ ಬೈ 3 r ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಕೊಸೈನ್ ಫೈ r ಗೆ ಕಡಿಮೆ ಅಥವಾ ಸಮನಾದ R ಆದ್ದರಿಂದ ನೀವು ಎರಡಕ್ಕೂ ಈ ಅವಿಭಾಜ್ಯಗಳಲ್ಲಿ ಸಿಕ್ಕಿದ್ದೀರಿ ಸೈನ್ ಥೀಟಾ ಪ್ರೈಮ್ ಸೈನ್ ಫೈ ಪ್ರೈಮ್ ಮತ್ತು ಸೈನ್ ಥೀಟಾ ಪ್ರೈಮ್ ಟು ಕೊಸೈನ್ ಫೈ ಪ್ರೈಮ್ ಆದ್ದರಿಂದ A r ಗಾಗಿ ನನ್ನ ಉತ್ತರವು ಮ್ಯೂ 0 K ಓವರ್ 4 ಪೈ ಗೆ ಸಮನಾಗಿರುತ್ತದೆ ನಂತರ ನಾನು 4 ಪೈ ಬೈ 3 R ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಸೈನ್ ಫೈ ಮೈನಸ್ x ದಿಕ್ಕಿನಲ್ಲಿ ಪ್ಲಸ್ ಮ್ಯೂ 0 K ಓವರ್ 4 ಪೈ ಬೈ 3 R ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಕೊಸೈನ್ ಫೈ y ದಿಕ್ಕಿನಲ್ಲಿ ಇದು ಆರ್ ಗಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಇದನ್ನು ಸರಳಗೊಳಿಸೋಣ ಇದು ಮ್ಯೂ 0 K ಓವರ್ 4 ಪೈ ಬಾರಿ 4 ಪೈ ಬೈ 3 R ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಆಗಿರುತ್ತದೆ ನಾನು ಸಾಮಾನ್ಯ ತೆಗೆದುಕೊಳ್ಳಬಹುದು ಮತ್ತು ಈ ಪ್ರಮಾಣ ಸೈನ್ ಫೈ ಮೈನಸ್ x ಯುನಿಟ್ ವೆಕ್ಟರ್ ಪ್ಲಸ್ ಕೊಸೈನ್ ಫೈ y ಯುನಿಟ್ ವೆಕ್ಟರ್ ಫೈ ವೆಕ್ಟರ್ ಯುನಿಟ್ ವೆಕ್ಟರ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಇದು R ಗಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಮತ್ತು ಇತರ ಮಿತಿಗೆ ನಾನು ಮ್ಯೂ 0 K ಓವರ್ 4 ಪೈ ಬಾರಿ 4 ಪೈ ಬೈ 3 r ಸೈನ್ ಥೀಟಾ ಮೈನಸ್ x ದಿಕ್ಕಿನಲ್ಲಿ ಸೈನ್ ಫೈ ಪ್ಲಸ್ ಮ್ಯೂ 0 K ಓವರ್ 4 ಪೈi ಬಾರಿ 4 ಪೈ ಬೈ 3 r ಸೈನ್ ಥೀಟಾ ಮತ್ತೊಮ್ಮೆ ನಾನು ಈ ಪ್ರಮಾಣವನ್ನು ಹಸಿರು ಆವರಣದಲ್ಲಿ ಫೈ ಯುನಿಟ್ ವೆಕ್ಟರ್ ಎಂದು R ಗೆ ಸಮನಾಗಿರುವುದಕ್ಕಿಂತ ಕಡಿಮೆ ಬರೆಯಬಹುದು ಆದ್ದರಿಂದ ಅಂತಿಮ ಉತ್ತರದಲ್ಲಿ ನಾನು A r ಅನ್ನು 3 R ಕ್ಯೂಬ್ ಓವರ್ r ಸ್ಕ್ವೇರ್ ಸೈನ್ ಥೀಟಾ ಫೈ ಯುನಿಟ್ ವೆಕ್ಟರ್ ಅನ್ನು R ಗಿಂತಲೂ ಹೆಚ್ಚು ಅಥವಾ R ಗೆ ಸಮನಾಗಿರುತ್ತದೆ ಮತ್ತು r R ಗಿಂತ ಕಡಿಮೆ ಅಥವಾ R ಗೆ ಸಮನಾಗಿರುತ್ತದೆ ಮ್ಯೂ 0 K ಓವರ್ 3 r ಸೈನ್ ಥೀಟಾ ಫೈ ಗೆ ಸಮ ಇದು ವೆಕ್ಟರ್ ಸಂಭಾವ್ಯತೆಗೆ ನನ್ನ ಅಂತಿಮ ಉತ್ತರವಾಗಿದೆ ಆಯಸ್ಕಾಂತೀಯ ಕ್ಷೇತ್ರದ ಬಗ್ಗೆ ಏನು ಕಾಂತಕ್ಷೇತ್ರ B r ಅನ್ನು A r ನ ಕರ್ಲ್ ಆಗಿ ನೀಡಲಾಗಿದೆ ಗಮನಿಸಿ A r ಕೇವಲ ಫೈ ಘಟಕವನ್ನು ಹೊಂದಿದೆ ಎಂದು ಕರ್ಲ್ ಆಗಿ ಗಮನಿಸಿ ಮತ್ತು ನಾವು ಈ ಸಂಪೂರ್ಣ ವಿಷಯವನ್ನು ಬರೆಯುತ್ತಿದ್ದೇವೆ ಗೋಳಾಕಾರದ ಧ್ರುವೀಯ ನಿರ್ದೇಶಾಂಕಗಳು ಆದ್ದರಿಂದ ಗೋಳಾಕಾರದ ನಿರ್ದೇಶಾಂಕಗಳಲ್ಲಿ ಕರ್ಲ್ ಅನ್ನು ಲೆಕ್ಕಾಚಾರ ಮಾಡಲು ಪ್ರಮಾಣಿತ ಕರ್ಲ್ ನ ಸೂತ್ರವನ್ನು ಬಳಸಿ ಮತ್ತು ಅದು ನಿಮಗೆ B ಆಫ್ r ನ ಉತ್ತರವನ್ನು ನೀಡುತ್ತದೆ ಅದು ಮ್ಯೂ 0 K R ಕ್ಯೂಬ್ ಓವರ್ 3 1 ಓವರ್ r ಕ್ಯೂಬ್ಡ್ 2 ಕೊಸೈನ್ ಥೀಟಾ r ಪ್ಲಸ್ ಸೈನ್ ಥೀಟಾ ಥೀಟಾ ದಿಕ್ಕಿನಲ್ಲಿ R ಗಿಂತ ದೊಡ್ಡದಾಗಿದೆ ಅಥವಾ R ಗೆ ಸಮನಾಗಿರುತ್ತದೆ ಮತ್ತು ಇದು 2 ಮ್ಯೂ 0 K ಓವರ್ 3 R ಗೆ Z ದಿಕ್ಕಿನಲ್ಲಿ ಸಮಾನವಾಗಿರುತ್ತದೆ R ಗಿಂತ ಕಡಿಮೆ ಅಥವಾ ಸಮನಾಗಿರುತ್ತದೆ ಆದ್ದರಿಂದ ನಾನು ಈ ಗೋಳವನ್ನು ನೋಡಿದಾಗ ಮೇಲ್ಮೈ ಕರೆಂಟ್ K ಹೊಂದಿರುವ ಗೋಳಾಕಾರದ ಶೆಲ್ K ಸೈನ್ ಥೀಟಾ ಫೈ ದಿಕ್ಕಿನಲ್ಲಿ ಹೋಗುತ್ತದೆ ಒಳಗಿನ ಕ್ಷೇತ್ರವು ಸ್ಥಿರವಾಗಿರುತ್ತದೆ ಇದು ವಿದ್ಯುತ್ ಕ್ಷೇತ್ರವು ಸ್ಥಿರವಾಗಿರುವುದಕ್ಕೆ ಹೋಲುತ್ತದೆ ಶೆಲ್ ಮೇಲ್ಮೈ ಚಾರ್ಜ್ ಸಾಂದ್ರತೆಯನ್ನು ಹೊಂದಿದ್ದರೆ ಅದು ಸಿಗ್ಮಾ 0 ಕೊಸೈನ್ ಥೀಟಾ ಆಗಿತ್ತು ಹೊರಗಿನ ಬಗ್ಗೆ ಏನು ಹೊರಗಿನ ಕ್ಷೇತ್ರವು ಈ ರೀತಿಯ ದ್ವಿಧ್ರುವಿ ಕ್ಷೇತ್ರದಂತಿದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಇದು ನಾವು ವಿದ್ಯುತ್ ಕ್ಷೇತ್ರದಲ್ಲಿ ಪರಿಹರಿಸಿದ ಒಂದು ರೀತಿಯ ಸಮಸ್ಯೆಯಾಗಿದೆ ಮತ್ತು ಇದು ಕಾಂತಕ್ಷೇತ್ರದಲ್ಲಿ ಇದೇ ರೀತಿಯ ಸಮಸ್ಯೆಯಾಗಿದೆ ಈಗ ಹೊರತುಪಡಿಸಿ ಇದು ಸೈನ್ ಥೀಟಾ ಅವಲಂಬನೆಯೊಂದಿಗೆ ಮೇಲ್ಮೈ ಕರೆಂಟ್ ಸಾಂದ್ರತೆಯನ್ನು ಹೊಂದಿದೆ ನಾನು ಈ ಉಪನ್ಯಾಸವನ್ನು ಮುಗಿಸುವ ಮೊದಲು ನನಗೆ ಅವಕಾಶ ಮಾಡಿಕೊಡಿ ಹೊರಗಿನ ಕ್ಷೇತ್ರವು ನಿಜವಾಗಿಯೂ ಕಾಂತೀಯ ದ್ವಿಧ್ರುವಿ ಕ್ಷೇತ್ರವಾಗಿದೆ ಎಂದು ನಿಮಗೆ ತೋರಿಸುತ್ತೇನೆ ಅದಕ್ಕಾಗಿ ನಾವು ಈ B ಅನ್ನು ಮತ್ತೆ ಬರೆಯೋಣ B r ಎಂಬುದು ಮ್ಯೂ 0 K r ಕ್ಯೂಬ್ಡ್ ಓವರ್ 3 1 ಓವರ್ R ಕ್ಯೂಬ್ಡ್ 2 ಕೊಸೈನ್ ಥೀಟಾ r ಯುನಿಟ್ ವೆಕ್ಟರ್ ಪ್ಲಸ್ ಸೈನ್ ಥೀಟಾ ಯುನಿಟ್ ವೆಕ್ಟರ್ ಆಯಸ್ಕಾಂತದ ಕಾರಣದಿಂದಾಗಿ ಆ ಕಾಂತಕ್ಷೇತ್ರವನ್ನು ನೆನಪಿಸಿಕೊಳ್ಳಿ ಮ್ಯಾಗ್ನೆಟಿಕ್ ಮೊಮೆಂಟ್ m ಮ್ಯೂ 0 ಓವರ್ 4 ಪೈ 3 m ಡಾಟ್ r ಯುನಿಟ್ ವೆಕ್ಟರ್ r ಯುನಿಟ್ ವೆಕ್ಟರ್ ಮೈನಸ್ m ಇದನ್ನು R ಕ್ಯೂಬ್ ನಿಂದ ಭಾಗಿಸಲಾಗಿದೆ M ಅನ್ನು m Z ನೊಂದಿಗೆ z ದಿಕ್ಕಿನಲ್ಲಿ ತೆಗೆದುಕೊಳ್ಳೋಣ ನಂತರ ನನಗೆ B r ಇದೆ ನಾನು ಬೇರೆ ಬಣ್ಣವನ್ನು ಬಳಸುತ್ತೇನೆ ಮ್ಯೂ 0 ಓವರ್ 4 ಪೈ ಬಾರಿ 3 m ಡಾಟ್ r ಗೆ ಸಮಾನವಾಗಿರುತ್ತದೆ ಈಗ ನನಗೆ m ಕೊಸೈನ್ ಥೀಟಾ ಅನ್ನು r ಯುನಿಟ್ ವೆಕ್ಟರ್ ಮೈನಸ್ m z ಯುನಿಟ್ ವೆಕ್ಟರ್ ಎಂದು ನೀಡುತ್ತೇನೆ ನಾನು ಥೀಟಾ ಮತ್ತು ಫೈ ಆಗಿ ವಿಭಜನೆಯಾಗುತ್ತೇನೆ ಅದು ನಂತರ r ದಿಕ್ಕಿನಲ್ಲಿ ಕೊಸೈನ್ ಥೀಟಾ ವನ್ನು r ದಿಕ್ಕಿನಲ್ಲಿ ಮೈನಸ್ ಸೈನ್ ಥೀಟಾ ವನ್ನು R ಕ್ಯೂಬ್ನಿಂದ ಭಾಗಿಸಿದಾಗ ದೊರೆಯುತ್ತದೆ ಆದ್ದರಿಂದ ಇದು ನನಗೆ ಮ್ಯೂ 0 ಓವರ್ 4 ಪೈ ಮತ್ತು ಥೀಟಾ ದಿಕ್ಕಿನಲ್ಲಿ 2 m ಕೊಸೈನ್ ಥೀಟಾ r ಪ್ಲಸ್ m ಸೈನ್ ಥೀಟಾ ಅನ್ನು R ಕ್ಯೂಬ್ ನಿಂದ ಭಾಗಿಸಲಾಗಿದೆ ಇದು ಕೊಸೈನ್ ಥೀಟಾ ಮತ್ತು ಸೈನ್ ಥೀಟಾ ಗಳ ಮೇಲೆ ಒಂದೇ ರೀತಿಯ ಅವಲಂಬನೆಯನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ನಾವು ಪದಗಳನ್ನು ಹೋಲಿಸೋಣ ನಾನು ಈ m ಅನ್ನು ತೆಗೆದುಕೊಂಡು ಇಲ್ಲಿ ಬರೆಯುತ್ತೇನೆ ಆದ್ದರಿಂದ ಕೆಂಪು ಬಣ್ಣದಲ್ಲಿ ಸುತ್ತುವರೆದಿರುವ ಈ ಅಂಶವು ಎರಡರಲ್ಲೂ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಎಡಗೈಯಲ್ಲಿ ಬರೆಯುತ್ತೇನೆ ಮ್ಯೂ 0 m ಓವರ್ 4 ಪೈ ಮ್ಯೂ 0 K R ಕ್ಯೂಬ್ಡ್ ಓವರ್ 3 ಅಥವಾ K ಮೇಲ್ಮೈಯ ಕರೆಂಟ್ ಅನ್ನು ಹೊಂದಿರುವ ಈ ಗೋಳವು ಪರಿಮಾಣದ ಆಯಸ್ಕಾಂತೀಯ ಕ್ಷಣವನ್ನು ಹೊಂದಿದೆ ಎಂದು ಸೂಚಿಸುತ್ತದೆ m K ಬಾರಿ 4 ಪೈ ಬೈ 3 R ಕ್ಯೂಬ್ಡ್ ಗೆ ಸಮನಾಗಿರುತ್ತದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದ ಹೊರಗೆ ಈ ಗೋಳದ ಹೊರಗಡೆ ಪಾಯಿಂಟ್ ಮ್ಯಾಗ್ನೆಟಿಕ್ ದ್ವಿಧ್ರುವಿಯಿಂದ ಉತ್ಪತ್ತಿಯಾಗುವಂತಿದೆ ಇದು K 4 ಪೈ ನಿಂದ 3 R ಕ್ಯೂಬ್ಡ್ ಮತ್ತು ಒಳಗೆ ಇದು ಸ್ಥಿರ ಕ್ಷೇತ್ರವಾಗಿದೆ